ಉಪನ್ಯಾಸ 03 ಇಂಜಿನೀರಿಂಗ್ ರೇಖಾಚಿತ್ರದ ಪರಿಚಯ III ಎಲ್ಲರಿಗೂ ನಮಸ್ಕಾರ ಇಂಜಿನೀರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತು ನಮ್ಮ NPTEL ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸ್ವಾಗತ ಈ ಕೋರ್ಸ್ ಇಂಜಿನೀರಿಂಗ್ ರೇಖಾಚಿತ್ರಗಳು ಕೋನಿಕ್ ವಿಭಾಗಗಳು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ಸ್ ವಿಭಾಗಗಳು ಐಸೊಮೆಟ್ರಿಕ್ ಪ್ರೊಜೆಕ್ಷನ್ಸ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಮತ್ತು ಕೆಲವು ವಿನ್ಯಾಸ ಯೋಜನೆಗಳ ಅವಲೋಕನವನ್ನು ಒಳಗೊಂಡಿದೆ ಕೊನೆಯ ಎರಡು ಉಪನ್ಯಾಸಗಳಲ್ಲಿ ಯಾವುದೇ ರೇಖಾಚಿತ್ರಕ್ಕಾಗಿ ಅನುಸರಿಸಬೇಕಾದ ಮೂಲ ರೇಖಾಚಿತ್ರ ಉಪಕರಣಗಳು ಮತ್ತು ಅಕ್ಷರಗಳ ವ್ಯವಸ್ಥೆಯ ಪರಿಚಯವನ್ನು ನಾವು ಒಳಗೊಂಡೆವು ಇಂಜಿನೀರಿಂಗ್ ಅಥವಾ ತಾಂತ್ರಿಕ ರೇಖಾಚಿತ್ರವು ಒಂದು ಭಾಗ ಜೋಡಣೆ ವ್ಯವಸ್ಥೆ ಅಥವಾ ರಚನೆಯ ಚಿತ್ರಾತ್ಮಕ ನಿರೂಪಣೆಯಾಗಿದೆ ಮತ್ತು ಫ್ರೀಹ್ಯಾಂಡ್ ಅಥವಾ ಯಾಂತ್ರಿಕ ಸಾಧನಗಳನ್ನು ಬಳಸಿ ಅಥವಾ ಕಂಪ್ಯೂಟರ್ಗಳನ್ನು ಬಳಸಿ ಚಿತ್ರಿಸಬಹುದು ಎಂದು ಅಲ್ಲಿ ನಾವು ಕಲಿತಿದ್ದೇವೆ ಇಂಜಿನೀರಿಂಗ್ ಅಥವಾ ತಾಂತ್ರಿಕ ರೇಖಾಚಿತ್ರವನ್ನು ಮಾಡಿದ ನಂತರ ಅದನ್ನು ಉತ್ಪಾದನೆಗೆ ಕಳುಹಿಸಲಾಗುತ್ತದೆ ಮತ್ತು ಆ ರೇಖಾಚಿತ್ರವನ್ನು ವರ್ಕಿಂಗ್ ಡ್ರಾಯಿಂಗ್ ಎಂದು ಕರೆಯಲಾಗುತ್ತದೆ ಕೆಲಸದ ರೇಖಾಚಿತ್ರಗಳಲ್ಲಿ ಉತ್ಪನ್ನದ ಉತ್ಪಾದನಾ ಹಂತದಲ್ಲಿ ಬಳಸುವ ತಾಂತ್ರಿಕ ರೇಖಾಚಿತ್ರಗಳು ಉತ್ಪನ್ನವನ್ನು ತಯಾರಿಸಲು ಮತ್ತು ಜೋಡಿಸಲು ಬೇಕಾದ ಎಲ್ಲಾ ಮಾಹಿತಿಯನ್ನು ಅವು ಒಳಗೊಂಡಿರುತ್ತವೆ ನಮ್ಮ ಕೋರ್ಸ್ನಲ್ಲಿ ನಾವು ಮುಖ್ಯವಾಗಿ ಇಂಜಿನೀರಿಂಗ್ ಅಥವಾ ತಾಂತ್ರಿಕ ರೇಖಾಚಿತ್ರದತ್ತ ಗಮನ ಹರಿಸುತ್ತೇವೆ ಕೊನೆಯ ತರಗತಿಯಲ್ಲಿ ಸಾರಾಂಶವಾಗಿ ನಾವು A0 A1 A2 ರಿಂದ A4 ರವರೆಗೆ ಬಳಸಿದ ವಿಭಿನ್ನ ಡ್ರಾಯಿಂಗ್ ಶೀಟ್ಗಳನ್ನು ಮತ್ತು ಅವುಗಳ ಸ್ಟಾಂಡರ್ಡ್ ಗಾತ್ರಗಳನ್ನು ನೋಡಲು ಪ್ರಯತ್ನಿಸಿದ್ದೇವೆ ಉತ್ತಮ ರೇಖಾಚಿತ್ರವನ್ನು ಪಡೆಯಲು ಬಳಸಬೇಕಾದ ಟೇಬಲ್ನ ಪ್ರಕಾರಗಳನ್ನು ಮತ್ತು ಮಿನಿ ಡ್ರಾಫ್ಟರ್ ಕಾಂಪಾಸ್ಗಳು ಮತ್ತು ವಿಭಾಜಕಗಳಂತಹ ಮುಖ್ಯ ಪರಿಕರಗಳು ವಿವಿಧ ಛಾಯೆಗಳ ಪೆನ್ಸಿಲ್ಗಳು ಮತ್ತು ಅವುಗಳ ಶ್ರೇಣಿಗಳು ಸೆಟ್ ಸ್ಕ್ವೇರ್ಗಳು ಮತ್ತು ಪ್ರೊಟ್ರಾಕ್ಟರ್ನಂತಹ ಇತರ ಪರಿಕರಗಳು ಮತ್ತು ಎರೇಸರ್ ನಂತಹ ಇತರ ಅಗತ್ಯ ಘಟಕಗಳನ್ನು ಸಹ ನಾವು ಒಳಗೊಂಡಿದ್ದೆವು ತದನಂತರ ನಾವು ಬಳಸಬೇಕಾದ ಅಕ್ಷರಗಳು ಅಕ್ಷರದ ಎತ್ತರ ಅಕ್ಷರದ ದಪ್ಪವು ಸಣ್ಣಕ್ಷರವಾಗಿದ್ದರೆ ಅಥವಾ ದೊಡ್ಡಕ್ಷರವಾಗಿದ್ದರೆ ನಾವು ಯಾವ ರೀತಿಯ ಆಯಾಮಗಳನ್ನು ಅನುಸರಿಸಬೇಕು ಎಂಬುದನ್ನು ಸಹ ನಾವು ಒಳಗೊಂಡಿದ್ದೆವು ಇಂದಿನ ಉಪನ್ಯಾಸದಲ್ಲಿ ಡ್ರಾಯಿಂಗ್ ಶೀಟ್ಗೆ ಬಳಸುವ ವಿನ್ಯಾಸಗಳನ್ನು ಮತ್ತು ಡ್ರಾಯಿಂಗ್ ಶೀಟ್ನಲ್ಲಿ ಬಳಸಬೇಕಾದ ಅಥವಾ ನಮೂದಿಸಬೇಕಾದ ಆಯಾಮ ಮತ್ತು ಟಾಲರೆನ್ಸ್ಗಳನ್ನು ನಾವು ಒಳಗೊಳ್ಳುತ್ತೇವೆ ಮತ್ತು ರೇಖೆ ವಕ್ರರೇಖೆ ಮತ್ತು ಇತರ ವಿಷಯಗಳನ್ನು ಹೇಗೆ ಆಯಾಮಗೊಳಿಸುವುದು ಮತ್ತು ಈ ಟಾಲರೆನ್ಸ್ಗಳ ಸಮಸ್ಯೆಯನ್ನು ಹೇಗೆ ಪರಿಹರಿಸುವುದು ಎಂಬುದನ್ನು ನಾವು ಮುಖ್ಯವಾಗಿ ಅರ್ಥಮಾಡಿಕೊಳ್ಳುತ್ತೇವೆ ಈ ಡ್ರಾಯಿಂಗ್ ಶೀಟ್ನಲ್ಲಿ ಸ್ಟ್ಯಾಂಡರ್ಡ್ ವಿನ್ಯಾಸಗಳನ್ನು ಬಳಸಬೇಕಾಗುತ್ತದೆ ಮತ್ತು ವಿಭಿನ್ನ ಸಂಸ್ಥೆಗಳು ಈ ಸ್ಟ್ಯಾಂಡರ್ಡ್ ವಿನ್ಯಾಸಗಳನ್ನು ಸೂಚಿಸುತ್ತವೆ ಇದರಲ್ಲಿ ಸ್ಟ್ಯಾಂಡರ್ಡ್ ಎನ್ನುವುದು ಏಕರೂಪತೆ ದಕ್ಷತೆ ಮತ್ತು ನಿರ್ದಿಷ್ಟ ಗುಣಮಟ್ಟವನ್ನು ಸಾಧಿಸಲು ಉದ್ದೇಶಿಸಿರುವ ವಸ್ತುಗಳು ಅಥವಾ ಪ್ರಕ್ರಿಯೆಗಳ ಭಾಗಗಳ ನಿರ್ದಿಷ್ಟತೆಗಳ ಒಂದು ಗುಂಪಾಗಿದೆ ಆದ್ದರಿಂದ ಇವುಗಳು ಅನುಸರಿಸಬೇಕಾದ ಪ್ರೋಟೋಕಾಲ್ಗಳಾಗಿವೆ ಸ್ಟ್ಯಾಂಡರ್ಡ್ ಸಂಸ್ಥೆಗಳಿಗೆ ಉದಾಹರಣೆಗಳೆಂದರೆ ISO AISI SAE ASTM ASME ANSI ಮತ್ತು BIS ISO ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ SAE ಸೊಸೈಟಿ ಆಫ್ ಆಟೋಮೋಟಿವ್ ಇಂಜಿನಿಯರ್ಸ್ ASME ಅಮೇರಿಕನ್ ಮೆಕ್ಯಾನಿಕಲ್ ಇಂಜಿನೀರಿಂಗ್ ಅಸೋಸಿಯೇಷನ್ಸ್ ಮತ್ತು BIS ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಆಗಿದೆ ಈ ಪ್ರತಿಯೊಂದು ಸಂಸ್ಥೆಗಳು ವಿಭಿನ್ನ ರೀತಿಯ ಮಾನದಂಡವನ್ನು ಅನುಸರಿಸುತ್ತವೆ ಇನ್ನೂ ಈ ದಿನಗಳಲ್ಲಿ ಜನರು ಈ ಮಾನದಂಡಗಳ ಸಾರ್ವತ್ರಿಕೀಕರಣ ಕ್ಕಾಗಿ ಪ್ರಯತ್ನಿಸುತ್ತಿದ್ದಾರೆ ಮತ್ತು ಮುಖ್ಯವಾಗಿ ನಮ್ಮ ಡ್ರಾಯಿಂಗ್ ಶೀಟ್ಗಳಿಗಾಗಿ ನಾವು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅನ್ನು ಬಳಸುತ್ತೇವೆ ಡ್ರಾಯಿಂಗ್ ಶೀಟ್ ವಿನ್ಯಾಸದ ಟೆಂಪ್ಲೇಟ್ ಅನ್ನು ನೋಡೋಣ ಇಲ್ಲಿ ನಾವು ಟ್ರಿಮ್ ಮಾಡಿದ ಅಂಚನ್ನು ತೋರಿಸುತ್ತಿರುವ ವಿಷಯವೆಂದರೆ ಕಾಗದವನ್ನು ಎಲ್ಲಿಯವರೆಗೂ ಕಟ್ ಮಾಡಲಾಗಿದೆ ಎಂದು ತೋರಿಸಲು A0 ಶೀಟ್ ಅಥವಾ A4 ಶೀಟ್ ಈ ಉದ್ದದವರೆಗೆ ಮತ್ತು ಅಗಲದವರೆಗೆ ಲಭ್ಯವಿದೆ ಮತ್ತು ಆ ಅಂಚುಗಳನ್ನು ಟ್ರಿಮ್ ಮಾಡಿದ ಅಂಚುಗಳು ಎಂದು ಕರೆಯಲಾಗುತ್ತದೆ ಡ್ರಾಯಿಂಗ್ ಶೀಟ್ ವಿನ್ಯಾಸದಲ್ಲಿ ನಾವು ಸಾಮಾನ್ಯವಾಗಿ ಶೀರ್ಷಿಕೆ ಬ್ಲಾಕ್ ಅನ್ನು ಬಹುಶಃ ಈ ಜಾಗದಲ್ಲಿ ವಿವಿಧ ರೇಖಾಚಿತ್ರಗಳು ಕೆಲವು ಗಡಿ ಮಾಹಿತಿ A B C D ನಂತಹ ಕೆಲವು ರೀತಿಯ ಅಕ್ಷರಗಳು ಮತ್ತು 1 2 3 4 ನಂತಹ ಕೆಲವು ಸಂಖ್ಯೆಗಳನ್ನು ನೋಡುತ್ತೇವೆ ಈ ಶೀರ್ಷಿಕೆ ಬ್ಲಾಕ್ ಮತ್ತು ಅಂಚುಗಳ ನಡುವೆ ಎಷ್ಟು ಜಾಗವನ್ನು ಬಿಡಬೇಕು ಮತ್ತು ಗಡಿ ರೇಖೆಯ ಅಗಲ ಮತ್ತು ಆ ರೇಖಾಚಿತ್ರದ ಉದ್ದ ಎಷ್ಟು ಎಂದು ತಿಳಿಯಲು ಒಬ್ಬರು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಗಳನ್ನು ಅನುಸರಿಸಬೇಕು ಈ ತರಗತಿಯಲ್ಲಿ ಡ್ರಾಯಿಂಗ್ ಶೀಟ್ ವಿನ್ಯಾಸಕ್ಕಾಗಿ ನಾವು ವಿವರವಾಗಿ ನೋಡುತ್ತೇವೆ ಡ್ರಾಯಿಂಗ್ ಶೀಟ್ ವಿನ್ಯಾಸಕ್ಕಾಗಿ ಮೊದಲನೆಯದು ಗಡಿಗಳು ಸಾಮಾನ್ಯವಾಗಿ ಟ್ರಿಮ್ ಮಾಡಿದ ಅಂಚುಗಳ ನಡುವೆ 10 ಮಿಮೀ ಅಥವಾ ಹೆಚ್ಚಿನ ಜಾಗವನ್ನು ಬಿಡಲಾಗುತ್ತದೆ ಆದ್ದರಿಂದ ಶೀಟ್ ಆ ಹಂತದವರೆಗೆ ಲಭ್ಯವಿದೆ ಮತ್ತು ನಾವು ಅದನ್ನು ಟ್ರಿಮ್ ಶೀಟ್ ಎಂದು ಕರೆಯುತ್ತಿದ್ದೇವೆ ಮತ್ತು ಅಲ್ಲಿಂದ ನಾವು ಸಾಮಾನ್ಯವಾಗಿ 10 ಎಂಎಂ ಅಥವಾ ಅದಕ್ಕಿಂತ ಹೆಚ್ಚಿನ ಅಂತರವನ್ನು ಹೊಂದಿರುವ ಆಯತಾಕಾರದ ಬ್ಲಾಕ್ ಅನ್ನು ನಿರ್ಮಿಸುತ್ತೇವೆ 10 ಮಿ ಮೀ ಗಿಂತ ಹೆಚ್ಚಿನದನ್ನು ಯಾವಾಗಲೂ ಶಿಫಾರಸು ಮಾಡಲಾಗುತ್ತದೆ ಮುಂದಿನದು ಮಾರ್ಜಿನ್ ಹಾಕುವುದು ನಾವು ಬಲಭಾಗದಿಂದ ಎಡಕ್ಕೆ ನೋಡಿದರೆ ಈ ಗಡಿ ರೇಖೆಗಳ ಅಗಲ ಎಡಬದಿಯಲ್ಲಿ ಸ್ವಲ್ಪ ಅಗಲವಾಗಿರುತ್ತದೆ ಆ ಹೆಚ್ಚುವರಿ ಜಾಗ ಎಡಬದಿಯಲ್ಲಿ ಗಡಿಯನ್ನು ಒಳಗೊಂಡಂತೆ ನಾವು ಕನಿಷ್ಟ 20 ಎಂಎಂ ಜಾಗವನ್ನು ಬಿಡಬೇಕು ರಂದ್ರವನ್ನು ತೆಗೆದುಕೊಳ್ಳಲು ಇದನ್ನು ಒದಗಿಸಲಾಗಿದೆ ಯಾರಾದರೂ ಈ ಡ್ರಾಯಿಂಗ್ ಶೀಟ್ಗಳನ್ನು ಪ್ರಧಾನವಾಗಿಸಲು ಬಯಸಿದರೆ ಅಥವಾ ರಂಧ್ರಗಳನ್ನು ದಾಖಲೆಯನ್ನು ಇರಿಸಿಕೊಳ್ಳಲು ಬಯಸಿದರೆ ಈ ಹೆಚ್ಚುವರಿ ಜಾಗವನ್ನು ಬಳಸಲಾಗುತ್ತದೆ ಡ್ರಾಯಿಂಗ್ ಶೀಟ್ ವಿನ್ಯಾಸಕ್ಕಾಗಿ ಇನ್ನೊಂದನ್ನು ರೆಫರೆನ್ಸ್ ಗ್ರಿಡ್ ಸಿಸ್ಟಮ್ ಎಂದು ಕರೆಯಲಾಗುತ್ತದೆ ಚೌಕಟ್ಟಿನೊಳಗೆ ರೇಖಾಚಿತ್ರದ ಸುಲಭ ಸ್ಥಾನಕ್ಕಾಗಿ ಎಲ್ಲಾ ಗಾತ್ರದ ಕೈಗಾರಿಕಾ ಡ್ರಾಯಿಂಗ್ ಶೀಟ್ಗಳಲ್ಲಿ ಇದನ್ನು ಒದಗಿಸಲಾಗಿದೆ ಚೌಕಟ್ಟುಗಳ ಉದ್ದ ಮತ್ತು ಅಗಲವನ್ನು ಸಮ ಸಂಖ್ಯೆಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಮತ್ತು ಅಂಕಿಗಳನ್ನು ಅಥವಾ ದೊಡ್ಡ ಅಕ್ಷರಗಳನ್ನು ಬಳಸಿ ಲೇಬಲ್ ಮಾಡಲಾಗಿದೆ ನಾವು ಇದನ್ನು ಡ್ರಾಯಿಂಗ್ ಶೀಟ್ನಲ್ಲಿ ನೋಡುತ್ತಿದ್ದರೆ ನಾವು ರೆಫರೆನ್ಸ್ ಗ್ರಿಡ್ ವ್ಯವಸ್ಥೆಯನ್ನು ನೋಡಬಹುದು ಲಂಬ ದಿಕ್ಕಿನಲ್ಲಿ ನಾವು ಮೇಲಿನ ಎಡ ಮೂಲೆಯಿಂದ ಪ್ರಾರಂಭವಾಗುವ ದೊಡ್ಡ ಅಕ್ಷರಗಳನ್ನು A B C D ಎಂದು ನೀಡುತ್ತೇವೆ ಮತ್ತು ಇಲ್ಲಿ ನಾವು A B C ಮತ್ತು D ಅನ್ನು ನೋಡುತ್ತೇವೆ ಅಂತೆಯೇ ಸಮತಲ ದಿಕ್ಕಿನಲ್ಲಿ ನಾವು 1 2 3 ಮತ್ತು 4 ಅಂಕಿಗಳನ್ನು ನೋಡುತ್ತೇವೆ ಉದಾಹರಣೆಗೆ ನಾವು ಇಲ್ಲಿ ಇದರ ರೇಖಾಚಿತ್ರವನ್ನು ಹೊಂದಿದ್ದೇವೆ ಅದೇ ಭಾಗ ಅಥವಾ ಇತರ ವಸ್ತುಗಳ ಮತ್ತೊಂದು ರೇಖಾಚಿತ್ರ ಇಲ್ಲಿರಬಹುದು ಈ ಸಂದೇಶವನ್ನು ಉತ್ತಮವಾಗಿ ತಲುಪಿಸಲು ನಾವು ಸಾಮಾನ್ಯವಾಗಿ ಈ ರೆಫರೆನ್ಸ್ ಗ್ರಿಡ್ ವ್ಯವಸ್ಥೆಯೊಂದಿಗೆ ಹೋಗುತ್ತೇವೆ ಆ ಭಾಗವು 3 4 ಮತ್ತು C ಮತ್ತು B ಮಾಹಿತಿಯಂತಹ ರೆಫರೆನ್ಸ್ ಗ್ರಿಡ್ ವ್ಯವಸ್ಥೆಯಲ್ಲಿರುತ್ತದೆ ಆದ್ದರಿಂದ ಈ A B C D ಮತ್ತು 1 2 3 4 ಡ್ರಾಯಿಂಗ್ ಶೀಟ್ನ ವಿವಿಧ ಪ್ರದೇಶಗಳ ಭಾಗಗಳನ್ನು ಪ್ರತಿನಿಧಿಸುತ್ತದೆ ಉದಾಹರಣೆಗೆ ಇಲ್ಲಿ W ಮೇಲಿನ ಬಲಬದಿ ಮೇಲಿನ ಎಡ ಮೇಲಿನ ಬಲ ಕೆಳಗಿನ ಎಡ ಮತ್ತು ಕೆಳಗಿನ ಬಲದಲ್ಲಿ 1 2 ವಲಯದಲ್ಲಿ A B ವಲಯದಲ್ಲಿದೆ ಸಮತಲ ಅಂಚುಗಳ ಉದ್ದಕ್ಕೂ ಇರುವ ಗ್ರಿಡ್ಗಳನ್ನು ಅಂಕಿಗಳಲ್ಲಿ ಲೇಬಲ್ ಮಾಡಲಾಗಿದೆ ಆದರೆ ಲಂಬ ಅಂಚುಗಳ ಉದ್ದಕ್ಕೂ ಇರುವ ಗ್ರಿಡ್ಗಳನ್ನು ದೊಡ್ಡ ಅಕ್ಷರಗಳು ಅಥವಾ ದೊಡ್ಡ ಅಕ್ಷರಗಳನ್ನು ಬಳಸಿ ಲೇಬಲ್ ಮಾಡಲಾಗುತ್ತದೆ ಪ್ರತಿ ಗ್ರಿಡ್ನ ಉದ್ದವು 25 ಎಂಎಂ ಮತ್ತು 75 ಎಂಎಂ ನಡುವೆ ಇರಬಹುದು ಇದು ನಾವು ಈ ಕಡಿಮೆ ಮಿತಿಗಳನ್ನು ಅಥವಾ ಮೇಲಿನ ಮಿತಿಗಳನ್ನು ಬಳಸುವ ಡ್ರಾಯಿಂಗ್ ಶೀಟ್ ಅನ್ನು ಅವಲಂಬಿಸಿರುತ್ತದೆ ಈ ಡ್ರಾಯಿಂಗ್ ಶೀಟ್ ವಿನ್ಯಾಸದ ಇತರ ಅಗತ್ಯ ಅಂಶವೆಂದರೆ ಪರಿಷ್ಕರಣೆ ಕೋಷ್ಟಕ ಇಲ್ಲಿ ನಾವು ಆ ಪರಿಷ್ಕರಣೆ ಹಾಳೆಯನ್ನು ಕಾಣಬಹುದು ಪರಿಷ್ಕರಣೆ ಕೋಷ್ಟಕವು ಸಾಮಾನ್ಯವಾಗಿ ಡ್ರಾಯಿಂಗ್ ಫ್ರೇಮ್ನ ಮೇಲಿನ ಬಲಭಾಗದಲ್ಲಿದೆ ಅಲ್ಲಿ ಡ್ರಾಯಿಂಗ್ನ ಎಲ್ಲಾ ಮಾರ್ಪಾಡುಗಳನ್ನು ದಾಖಲಿಸಬೇಕು ಸಾಮಾನ್ಯವಾಗಿ ಈ ಇಂಜಿನೀರಿಂಗ್ ರೇಖಾಚಿತ್ರಗಳಿಗಾಗಿ ಘಟಕವನ್ನು ಪೂರೈಸಿದ ನಂತರ ಮತ್ತು ಯಾವುದೇ ಪರಿಷ್ಕರಣೆ ಅಗತ್ಯವಿದ್ದರೆ ಪರಿಷ್ಕರಣೆಯೊಂದಿಗೆ ಇನ್ನೂ ಒಂದು ಡ್ರಾಯಿಂಗ್ ಶೀಟ್ ಅನ್ನು ಒದಗಿಸಲಾಗುತ್ತದೆ ಡ್ರಾಯಿಂಗ್ ಶೀಟ್ಗಾಗಿ ಸಾಮಾನ್ಯವಾಗಿ ಮಾಹಿತಿಯ ತಾಂತ್ರಿಕ ವಿಷಯವನ್ನು ನಾವು ಪರಿಷ್ಕರಣೆ ಟೇಬಲ್ ಎಂದು ಕರೆಯುವ ಟೇಬಲ್ನಂತೆ ಒದಗಿಸಲಾಗುತ್ತದೆ ಉತ್ಪಾದನಾ ರೇಖಾಚಿತ್ರಗಳಿಗಾಗಿ ರೇಖಾಚಿತ್ರದಲ್ಲಿ ಒಳಗೊಂಡಿರುವ ಘಟಕಗಳಲ್ಲಿ ಉದಾಹರಣೆಗೆ ಒಂದು ಭಾಗವನ್ನು ಹಿತ್ತಾಳೆಯಿಂದ ಮಾಡಿದಂತೆ ಇನ್ನೊಂದು ಭಾಗವನ್ನು ಕಂಚಿನಿಂದ ತಯಾರಿಸಲಾಗುತ್ತದೆ ಇನ್ನೊಂದು ಭಾಗವನ್ನು ಕಬ್ಬಿಣದಿಂದ ತಯಾರಿಸಲಾಗುತ್ತದೆ ಆದ್ದರಿಂದ ಈ ವಿಭಿನ್ನ ವಸ್ತುಗಳನ್ನು ಉಲ್ಲೇಖಿಸಬೇಕಾಗಿದೆ ಆದ್ದರಿಂದ ಅವುಗಳ ಉದ್ದೇಶಕ್ಕಾಗಿ ವಸ್ತು ಅಥವಾ ವಸ್ತುಗಳ ಬಿಲ್ ಎಂದು ಕರೆಯಲ್ಪಡುವ ಭಾಗಗಳ ಪಟ್ಟಿಯನ್ನು ಸಹ ಸೇರಿಸಲಾಗಿದೆ ಡ್ರಾಯಿಂಗ್ ಹಲವಾರು ಭಾಗಗಳನ್ನು ಹೊಂದಿದ್ದರೆ ಅಥವಾ ಅದು ಅಸೆಂಬ್ಲಿ ಡ್ರಾಯಿಂಗ್ ಆಗಿದ್ದರೆ ಪಟ್ಟಿ ಮಾಡಲಾದ ಭಾಗ ಪಟ್ಟಿಯನ್ನು ಡ್ರಾಯಿಂಗ್ಗೆ ಸೇರಿಸಲಾಗುತ್ತದೆ ಸಾಮಗ್ರಿಗಳ ಬಿಲ್ ಅನ್ನು ಸಾಮಾನ್ಯವಾಗಿ ಡ್ರಾಯಿಂಗ್ ಫ್ರೇಮ್ನ ಕೆಳಗಿನ ಬಲಭಾಗದಲ್ಲಿ ಶೀರ್ಷಿಕೆ ಬ್ಲಾಕ್ನ ಮೇಲಿರುತ್ತದೆ ಸಾಮಾನ್ಯವಾಗಿ ನಾವು ಇಲ್ಲಿ ಶೀರ್ಷಿಕೆ ಬ್ಲಾಕ್ ಅನ್ನು ಹೊಂದಿದ್ದೇವೆ ಅದರ ಮೇಲೆ ನಾವು ಇದನ್ನು ಹೊಂದಿದ್ದೇವೆ ಡ್ರಾಯಿಂಗ್ ಶೀಟ್ನ ಉದಾಹರಣೆಯನ್ನು ನೋಡೋಣ ಆದ್ದರಿಂದ ನಾವು ಅದನ್ನು ನೋಡಬಹುದಾದ ರೆಫರೆನ್ಸ್ ಗ್ರಿಡ್ ವ್ಯವಸ್ಥೆಗಳನ್ನು ಅಕ್ಷರಿಸುವ ಡ್ರಾಯಿಂಗ್ ಶೀಟ್ ಇವು ರೆಫರೆನ್ಸ್ ಗ್ರಿಡ್ ವ್ಯವಸ್ಥೆ ನಾವು ಶೀರ್ಷಿಕೆ ಬ್ಲಾಕ್ ಮತ್ತು ಮೂಲ ಘಟಕಗಳನ್ನು ನೋಡಬಹುದು ಮತ್ತು ಐಸೊಮೆಟ್ರಿಕ್ ನೋಟಗಳು ಮೂರು ಆಯಾಮದ ವಸ್ತುಗಳು ಮತ್ತು ಅವುಗಳ ಪ್ರೊಜೆಕ್ಷನ್ಸ್ ನೋಟಗಳನ್ನು ನಾವು ನೋಡಬಹುದು ಯಾವುದೇ ಆಂತರಿಕ ವಿವರಗಳು ಮತ್ತು ಮುಂತಾದವುಗಳನ್ನು ತೋರಿಸಬೇಕಾದರೆ ಅದನ್ನು ಸಹ ತೋರಿಸಲಾಗುತ್ತದೆ ಶೀರ್ಷಿಕೆ ಬ್ಲಾಕ್ಗಾಗಿ ದೊಡ್ಡ ಅಕ್ಷರಗಳನ್ನು ಬಳಸಲಾಗಿದೆಯೆಂದು ನಾವು ನೋಡಬಹುದು ಮತ್ತು ಇಲ್ಲಿ ನಾವು ಕೆಲವು ರೀತಿಯ ಸಂಖ್ಯೆಯ ವ್ಯವಸ್ಥೆಯನ್ನು ನೋಡಬಹುದು ಅಲ್ಲಿ ಕೆಲವು ರೇಖೆಗಳು ಮತ್ತು ಸಂಖ್ಯೆಗಳಿವೆ ಅವುಗಳನ್ನು ಆಯಾಮಗಳು ಎಂದು ಕರೆಯಲಾಗುತ್ತದೆ ಮತ್ತು ನಾವು ಅದನ್ನು ನಂತರ ನೋಡುತ್ತೇವೆ ಈಗ ಡ್ರಾಯಿಂಗ್ ಶೀಟ್ನ ಆಯಾಮಗಳಿಗೆ ಹಿಂತಿರುಗಿ ಅಲ್ಲಿ ನಾವು ಚಿತ್ರಗಳನ್ನು ತೋರಿಸಿದ್ದೇವೆ ಉದಾಹರಣೆಗೆ ವ್ಯಾಸವನ್ನು ಹೊಂದಿರುವ ವೃತ್ತದಂತೆಯೇ ಮತ್ತು ಹೀಗೆ ಅಂತಹವುಗಳನ್ನು ಹೇಗೆ ಹೆಸರಿಸುವುದು ಎಂಬುದನ್ನು ನಾವು ಈ ಭಾಗದಲ್ಲಿ ನೋಡುತ್ತೇವೆ ಇದರಲ್ಲಿ ಒಳಗೊಂಡಿರುವ ಆಯಾಮಗಳು ಆಯಾಮದ ಮೂಲಭೂತ ನಿಯಮಗಳು ಇಂಜಿನೀರಿಂಗ್ ರೇಖಾಚಿತ್ರಗಳಲ್ಲಿ ಉತ್ತಮ ಆಯಾಮಕ್ಕೆ ಅಗತ್ಯವಾದ ಮಾರ್ಗಸೂಚಿಗಳು ಯಾವುವು ಎಂಬುದನ್ನು ನಾವು ನೋಡುತ್ತೇವೆ ಆಯಾಮಗಳು ಯಾವುವು ಎಂದು ನಾವು ಮೊದಲ ಭಾಗವನ್ನು ನೋಡೋಣ ವಿನ್ಯಾಸ ಅಥವಾ ಮಾದರಿ ಆಕಾರದ ಗಾತ್ರ ಮತ್ತು ಸ್ಥಾನವನ್ನು ಪ್ರತಿನಿಧಿಸಲು ನಾವು ಆಯಾಮಗಳನ್ನು ಬಳಸುತ್ತೇವೆ ಆಯಾಮವು ಸೂಕ್ತವಾದ ಅಳತೆಯ ಘಟಕಗಳಲ್ಲಿ ವ್ಯಕ್ತವಾಗುವ ಸಂಖ್ಯಾತ್ಮಕ ಮೌಲ್ಯವಾಗಿದೆ ಮತ್ತು ಒಂದು ಭಾಗದ ಗಾತ್ರ ಸ್ಥಳ ದೃಷ್ಟಿಕೋನ ರೂಪ ಅಥವಾ ಇತರ ಜ್ಯಾಮಿತೀಯ ಗುಣಲಕ್ಷಣಗಳನ್ನು ವ್ಯಾಖ್ಯಾನಿಸಲು ಬಳಸಲಾಗುತ್ತದೆ ಉದಾಹರಣೆಗೆ ನಾನು ಈ ಆಯತವನ್ನು ಪ್ರತಿನಿಧಿಸಲು ಬಯಸಿದರೆ ಆಗ ಸ್ವಾಭಾವಿಕವಾಗಿ ಎತ್ತರ ಯಾವುದು ಮತ್ತು ಅದರ ಅಗಲ ಮತ್ತು ಉದ್ದ ಯಾವುದು ಎಂದು ನಾನು ನಮೂದಿಸಬೇಕಾಗಿದೆ ಬಹುಶಃ ಇದು ನೆಲಮಟ್ಟದಿಂದ 5 ಮೀಟರ್ ಎತ್ತರದಲ್ಲಿರಬಹುದು ಆದ್ದರಿಂದ ಈ ರೀತಿಯ ಆಯಾಮವನ್ನು ನಾವು ಈ ಉಪನ್ಯಾಸದಲ್ಲಿ ಕಲಿಯಲು ಹೊರಟಿದ್ದೇವೆ ಉತ್ಪಾದನಾ ಸೌಲಭ್ಯದಲ್ಲಿರುವ ಯಂತ್ರಶಾಸ್ತ್ರಜ್ಞರಿಗೆ ಸಂವಹನ ಮಾಡುವ ವಿಧಾನಕ್ಕೆ ಸರಿಯಾದ ಆಯಾಮದ ಅಗತ್ಯವಿದೆ ಈ ಡ್ರಾಯಿಂಗ್ ಶೀಟ್ಗಳ ಈ ಆಯಾಮವೆಂದರೆ ತಾಂತ್ರಿಕ ಮಾಹಿತಿಯು ವಿಭಿನ್ನ ರೀತಿಯದ್ದಾಗಿದೆ ಅವು ರೇಖೀಯ ಆಯಾಮಗಳಾಗಿರಬಹುದು ಇದು ಬಹುಶಃ ಸಿಲಿಂಡರ್ನ ತ್ರಿಜ್ಯ ಅಥವಾ ವ್ಯಾಸವನ್ನು ಪ್ರತಿನಿಧಿಸುತ್ತದೆ ಅಥವಾ ವಕ್ರರೇಖೆಯ ಭಾಗವನ್ನು ಮತ್ತು ನಿರ್ದಿಷ್ಟ ಉಲ್ಲೇಖದ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ಇದು ಕೋನೀಯಗಳಾಗಿರಬಹುದು ಆಯಾಮಗಳ ಮೂಲ ಪರಿಭಾಷೆಯನ್ನು ನೋಡೋಣ ಇಲ್ಲಿ ನಾವು ಒಂದು ನಿರ್ದಿಷ್ಟ ಆಕಾರದ ವಸ್ತುವನ್ನು ತೋರಿಸುತ್ತಿದ್ದೇವೆ ಅಲ್ಲಿ ನಾವು ರೇಖೆಗಳು ಮತ್ತು ಬಾಣದಂತಹದನ್ನು ಮತ್ತು ಕೆಲವು ದಶಮಾಂಶಗಳನ್ನು ಹೊಂದಿರುವ ಕೆಲವು ಅಂಕಿಗಳನ್ನು ತೋರಿಸುತ್ತಿದ್ದೇವೆ ಅಂತೆಯೇ ಇಲ್ಲಿ ನಾವು ಬಾಣಗಳೊಂದಿಗೆ ಕೆಲವು ಅಂಕಿಗಳನ್ನು ತೋರಿಸುತ್ತಿದ್ದೇವೆ ಅವುಗಳನ್ನು ಆಯಾಮ ಎಂದು ಕರೆಯುತ್ತೇವೆ ನಿಖರವಾಗಿ ಇವು ದೊಡ್ಡ ಪ್ರಮಾಣದ ಮಾಹಿತಿ ಆದ್ದರಿಂದ ನಾವು ಅದನ್ನು ಮೂಲ ಆಯಾಮ ಮೌಲ್ಯ ಎಂದು ಕರೆಯುತ್ತೇವೆ ಆಯಾಮವನ್ನು ಪ್ರತಿನಿಧಿಸಲು ನಮಗೆ ಆಯಾಮದ ರೇಖೆಯ ಅಗತ್ಯವಿದೆ ಆದ್ದರಿಂದ ಒಂದು ಸಾಲು ಇದೆ ಆಯಾಮವು ಕೊನೆಗೊಂಡಾಗ ನಾವು ಅದನ್ನು ಬಾಣದಿಂದ ತೋರಿಸುತ್ತೇವೆ ಆದ್ದರಿಂದ ಬಾಣದೊಂದಿಗಿನ ರೇಖೆಯನ್ನು ಮುಕ್ತಾಯ ಚಿಹ್ನೆ ಎಂದು ಕರೆಯಲಾಗುತ್ತದೆ ನಾವು ಬಳಸಲು ಬಯಸುವ ಯಾವುದೇ ಉದ್ದದ ಅಳತೆಯನ್ನು ನಾವು ಎತ್ತರಗಳನ್ನು ಕೊನೆಗೊಳಿಸುವ ಬಾಣಗಳ ಸಾಲಿನ ಮೂಲಕ ತೋರಿಸಬೇಕಾಗಿದೆ ನಾವು ಸಾಂದರ್ಭಿಕವಾಗಿ ಆಯಾಮಗಳನ್ನು ತೋರಿಸುತ್ತಿರುವಾಗ ನಾವು ರೇಖೆಗಳನ್ನು ಬರೆಯುತ್ತೇವೆ ಉದಾಹರಣೆಗೆ ಇಲ್ಲಿ ಇದು ಮತ್ತು ಇದು ಒಂದು ರೇಖಾಚಿತ್ರದ ಭಾಗವಲ್ಲ ಆದರೆ ಈ ಆಯಾಮದ ರೇಖೆಗಳನ್ನು ಪ್ರತಿನಿಧಿಸಲು ನಾವು ಸಾಮಾನ್ಯವಾಗಿ ವಿಸ್ತರಣೆ ರೇಖೆ ಎಂದು ಕರೆಯುತ್ತೇವೆ ವಕ್ರಾಕೃತಿಗಳು ತೊಡಗಿಸಿಕೊಂಡಾಗಲೆಲ್ಲಾ ಆ ಆಯಾಮದ ತ್ರಿಜ್ಯವನ್ನು ತೋರಿಸುವುದು ಸಾಮಾನ್ಯ ಅಭ್ಯಾಸವಾಗಿದೆ ಉದಾಹರಣೆಗೆ ಇಲ್ಲಿ ನಾವು ಅರೆ ವೃತ್ತಾಕಾರದ ಚಾಪವನ್ನು ಹೊಂದಿದ್ದೇವೆ ಆದ್ದರಿಂದ ಇದು 1 25 ತ್ರಿಜ್ಯವನ್ನು ಹೊಂದಿರಬೇಕು ಮತ್ತು ತ್ರಿಜ್ಯ ಚಿಹ್ನೆಗಾಗಿ ನಾವು R ಅಕ್ಷರವನ್ನು ಬಳಸುತ್ತೇವೆ ಇಲ್ಲಿ ನಾವು ಲೀಡರ್ ಲೈನ್ ಅನ್ನು ತೋರಿಸುತ್ತಿದ್ದೇವೆ ಇದು ರೇಡಿಯಲ್ ಲೈನ್ ಸಹ ಆಗಿದೆ ಆದ್ದರಿಂದ ಆ ದಿಕ್ಕಿನಲ್ಲಿ ಬಾಣದ ಹೆಡ್ ಇರುವುದನ್ನು ನಾವು ನೋಡಬಹುದು ಫೈ ವ್ಯಾಸದ ಚಿಹ್ನೆಯನ್ನು ಪ್ರತಿನಿಧಿಸುತ್ತದೆ ಮತ್ತು 1 0 ಆಯಾಮದ ಮೌಲ್ಯವಾಗಿದೆ ಆದ್ದರಿಂದ ವ್ಯಾಸದ ಚಿಹ್ನೆಯನ್ನು ಬಳಸಬೇಕಾದಾಗ ಸಾಮಾನ್ಯವಾಗಿ ನಾವು ಫೈ ಗ್ರೀಕ್ ಅಕ್ಷರದೊಂದಿಗೆ ಹೋಗುತ್ತೇವೆ ಮತ್ತು ಅದು ತ್ರಿಜ್ಯವಾದಾಗಲೆಲ್ಲಾ ನಾವು ದೊಡ್ಡಕ್ಷರ R ನೊಂದಿಗೆ ಹೋಗುತ್ತೇವೆ ನಾವು ಸಿಲಿಂಡರಾಕಾರದ ವಸ್ತುಗಳನ್ನು ಹೊಂದಿರುವಾಗಲೆಲ್ಲಾ ಮಧ್ಯರೇಖೆ ಎಂಬ ಇನ್ನೊಂದು ಸಾಲು ಇದೆ ಮತ್ತು ನಾವು ಆ ಅಕ್ಷದ ಬಗ್ಗೆ ತೋರಿಸಲು ಬಯಸುತ್ತೇವೆ ನಾವು ಈ ಮಧ್ಯರೇಖೆಗಳೊಂದಿಗೆ ಹೋಗುತ್ತೇವೆ ನಾವು ಉಲ್ಲೇಖದ ಆಯಾಮಗಳನ್ನು ಪ್ರತಿನಿಧಿಸಲು ಬಯಸಿದಾಗಲೆಲ್ಲಾ ನಾವು ಆ ಆವರಣವನ್ನು ಬಳಸುತ್ತೇವೆ ಮತ್ತು 2 50 ಅದು ಈ ಉದ್ದವು 2 5 ಆಗಿರಬೇಕೆಂದು ಸೂಚಿಸುತ್ತದೆ ಅದು ಡ್ರಾಯಿಂಗ್ನಲ್ಲಿ 2 5 ಇಲ್ಲದೆ ಇರಬಹುದು ಆದರೆ ಜನರು ಈ ಆಯಾಮಗಳನ್ನು ಸರಳೀಕರಿಸಲು ಬಯಸಿದಾಗಲೆಲ್ಲಾ ಅವರು ಈ ಆವರಣಗಳನ್ನು 2 5 ಅಕ್ಷರ ಮತ್ತು ಬಾಣದ ಹೆಡ್ಗಳೊಂದಿಗೆ ಬಳಸುತ್ತಾರೆ ಆ ರೀತಿಯ ಆಯಾಮಗಳನ್ನು ಉಲ್ಲೇಖ ಆಯಾಮಗಳು ಎಂದು ಕರೆಯಲಾಗುತ್ತದೆ ರೇಖಾಚಿತ್ರವನ್ನು ಪ್ರತಿನಿಧಿಸಲು ನೀಡಲಾದ ಹೆಚ್ಚುವರಿ ಆಯಾಮಗಳು ಇವು ಈ ಆಯಾಮವನ್ನು ಈಗಾಗಲೇ ಡ್ರಾಯಿಂಗ್ನಲ್ಲಿ ಸಂಕೀರ್ಣವಾದ ವಿವರವಾಗಿ ನೀಡಿರಬೇಕು ನಾವು ಇನ್ನೊಂದು ರೇಖಾಚಿತ್ರವನ್ನು ನೋಡೋಣ ಇಲ್ಲಿ ನಾವು ಈ ಆಕಾರವನ್ನು ನೋಡುತ್ತಿದ್ದೇವೆ ಮೂಲಭೂತ ಆಯಾಮವಾಗಿ 1 20 ರೊಂದಿಗೆ ವಿಸ್ತರಣಾ ರೇಖೆಗಳಿವೆ ಎಂದು ನಾವು ಇಲ್ಲಿ ಗಮನಿಸಬಹುದು ಇಲ್ಲಿ ನಾವು ಸಿಲಿಂಡರಾಕಾರದ ವಸ್ತುಗಳನ್ನು ಹೊಂದಿರುವಾಗಲೆಲ್ಲಾ ಮಧ್ಯದ ರೇಖೆಗಳಿವೆ ಎಂದು ನಾವು ನೋಡಬಹುದು ಉದಾಹರಣೆಗೆ ಇದು ಸಿಲಿಂಡರ್ ಸಿಲಿಂಡರಾಕಾರದ ಭಾಗಗಳು ಮತ್ತು ನಾವು ಆ ಮಧ್ಯದ ರೇಖೆಗಳನ್ನು ಬಳಸುವ ಅಕ್ಷದಂತಹ ಯಾವುದನ್ನಾದರೂ ಪ್ರತಿನಿಧಿಸಲು ಬಯಸುತ್ತೇವೆ ವಸ್ತುವನ್ನು ತೋರಿಸಲು ಸ್ಕೂಪ್ ಮಾಡಿದಾಗಲೆಲ್ಲಾ ಅಥವಾ ವಸ್ತುವು ಪ್ರಾರಂಭವಾಗಲಿರುವಾಗಲೆಲ್ಲಾ ನಾವು ಅದನ್ನು ಈ ಡ್ಯಾಶ್ಡ್ ರೇಖೆಗಳಿಂದ ತೋರಿಸುತ್ತೇವೆ ನಮ್ಮ ಕೋರ್ಸ್ ಸಮಯದಲ್ಲಿ ಇವುಗಳು ಒಳಗಿನ ವಿವರಗಳಾಗಿವೆ ಈ ಡ್ಯಾಶ್ಡ್ ರೇಖೆಗಳು ಯಾವುವು ಮತ್ತು ಡ್ಯಾಶ್ ಡಾಟ್ ರೇಖೆಗಳು ಮತ್ತು ಈ ನಿರಂತರ ರೇಖೆಗಳು ಯಾವುವು ಎಂಬುದರ ಬಗ್ಗೆಯೂ ನಾವು ಕಲಿಯುತ್ತೇವೆ ಈಗಿನಂತೆ ನಾವು ಇಲ್ಲಿ ಆಯಾಮಗಳು ಮತ್ತು ತ್ರಿಜ್ಯದ ಚಿಹ್ನೆಗಳು ವ್ಯಾಸಗಳು ಮತ್ತು ಈ ಉಲ್ಲೇಖ ಆಯಾಮಗಳನ್ನು ನೋಡುತ್ತೇವೆ ಆಯಾಮಗಳನ್ನು ಮಾಪನ ಮಾಡಬಾರದು ಎಂದಾಗಲೆಲ್ಲಾ ಸಾಮಾನ್ಯವಾಗಿ ನಾವು ಅದನ್ನು ಆ ಬಾಣದಿಂದ 0 75 ಅನ್ನು ಸೂಚಿಸುವ ರೇಖೆಯನ್ನು ಪ್ರತಿನಿಧಿಸುತ್ತೇವೆ ಅದರಲ್ಲಿ ಆಯಾಮವು ಏನೇ ಇರಲಿ ನಾವು ಆ ಆಯಾಮವನ್ನು ತೋರಿಸುತ್ತೇವೆ ಮತ್ತು ಮಾಪನ ಮಾಡದಾಗಲೆಲ್ಲಾ ನಾವು ಕೇವಲ ಅಡಿಗೆರೆಯನ್ನು ಹಾಕುತ್ತೇವೆ ಆದ್ದರಿಂದ ಈ ಎರಡು ಬಿಂದುಗಳ ನಡುವಿನ ಅಂತರವು ಈ ಸಂದರ್ಭದಲ್ಲಿ 0 75 ಆಗಿದೆ